ನಂತರ ನೀವು ಇದನ್ನು ತೆಗೆದುಕೊಂಡರೆ ಅದು 2 ಪದ ಎಂದು ಬರುತ್ತಿದೆ ಅದು ನಿಜವಾಗಿ ಚತುರ್ಭುಜವಾಗಿದೆ ಈ ಸಮೀಕರಣಕ್ಕೆ ನಾನು ನಿಮಗೆ ಒಂದು ಸಣ್ಣ ಉದಾಹರಣೆ ನೀಡುತ್ತೇನೆ ಉದಾಹರಣೆಗೆ m 2 ಅಂದರೆ PLossi12j12PgiBijPgj ಆದ್ದರಿಂದ PLossPg1B11Pg1Pg1B12Pg2Pg2B21Pg1Pg2B22Pg2Pg12B11B12Pg1Pg2B21Pg1Pg2B22Pg22 ಸಮಾನವಾಗಿರುತ್ತದೆ ಆಗ ಅದು PLossPg12B112B21Pg1Pg2B22Pg22 ಆಗಿರುತ್ತದೆ ಈಗ ನೀವು P g1 ಹೇಳಿಕೆಗೆ ಸಂಬಂಧಿಸಿದಂತೆ ಉತ್ಪನ್ನವನ್ನು ತೆಗೆದುಕೊಂಡರೆ ಅದು 2Pg1B112B12Pg2 ಪದವು ಇರುತ್ತದೆ ಅದು ಒಂದು ಚತುರ್ಭುಜವಾಗಿದೆ ನೀವು ಉತ್ಪನ್ನವನ್ನು ತೆಗೆದುಕೊಂಡರೆ ಇದನ್ನು ಪಡೆಯುತ್ತೀರಿ ಸರಿ ಅದಕ್ಕಾಗಿಯೇ ನೀವು ಈ ಪದದ ವ್ಯುತ್ಪನ್ನವನ್ನು ತೆಗೆದುಕೊಳ್ಳುವಾಗ ಇದು ಸಾಮಾನ್ಯ ಅಭಿವ್ಯಕ್ತಿಯಾಗಿದೆ ಆ ಸಮಯದಲ್ಲಿ 2 ಸಿಗ್ಮಾ ಇರುವುದಿಲ್ಲ ಏಕೆಂದರೆ ಆ ವ್ಯುತ್ಪನ್ನದಿಂದ ಕೇವಲ ಒಂದು ಸಿಗ್ಮಾ ಸಿಗುತ್ತದೆ ಆದ್ದರಿಂದ ಅದು dPLossdPgi2j1mBijPgj ಆಗಿರುತ್ತದೆ ಆದ್ದರಿಂದ ಇದು2Pg1B112B12Pg2ಆಗಿರುತ್ತದೆ ಅದಕ್ಕಾಗಿಯೇ ಈ ಸಮೀಕರಣವು ನಿಮ್ಮ dPLossdPgi2j1mBijPgj ಆಗಿ ಮಾರ್ಪಟ್ಟಿದೆ ಆದ್ದರಿಂದ ನಿಜಕ್ಕೂ ನೀವು ಕರೆಯುವ ಈ 2 ಪದವು ಸರಿಯಾಗಿ ಬರುತ್ತದೆ ಆದ್ದರಿಂದ ಸಮೀಕರಣದಲ್ಲಿ ಸ್ವಲ್ಪ ಸಣ್ಣ ಬರವಣಿಗೆಯ ದೋಷವಿದ್ದರೆ ನೀವು ಅದನ್ನು ಕಪ್ಪು ಹಲಗೆಯಲ್ಲಿಯೇ ಸರಿಪಡಿಸಬಹುದು ಇದು ನಿಮ್ಮdPLossdPgi ಇದು ನಿಮ್ಮ ಸಮೀಕರಣ 55 ಮತ್ತು 56 ಆಗಿದೆ ಆದ್ದರಿಂದ ನೀವು ಏನು ಮಾಡುತ್ತೀರಿ ಎಂದರೆ ನೀವು ಈ ಮೌಲ್ಯವನ್ನು ಇಲ್ಲಿ ಬದಲಿ ಮಾಡಿ dPLossdPgi ನೀವು ಹಾಗೆ ಮಾಡಿದರೆ ನೀವು ಸರಿಯಾಗಿ ಬದಲಿಸಿದರೆ ಈ ಸಮೀಕರಣವು bi2diPgi2λj1mBijPgjλಆಗುತ್ತದೆ

ಗೆ ಸಮಾನವಾಗಿರುತ್ತದೆ ನಂತರ ಈ ಸಮೀಕರಣದಿಂದ ನೀವು ಲ್ಯಾಂಬ್ಡಾ ಬರೆಯಬಹುದು ಈ ಸಮೀಕರಣದಿಂದ ನೀವು Pgiλ bi 2λj1 j≠imBijPgj2diλBii ಬರೆಯಬಹುದು ಇದು ಸಮೀಕರಣ 57 ಸರಿ ಈಗ kth ನ ಪುನರಾವರ್ತನೆಯ ಸಮಯದಲ್ಲಿ ಈ ಸಮೀಕರಣ 57 ಅನ್ನು PgiKK bi 2Kj1 j≠imBijPgjK 2diKBii ಇದು ಸಮೀಕರಣ 58 ಇದು Pgi ಈ i1mPgiPLPLossನ ಸಂಕಲನವನ್ನು ನೀವು ತೆಗೆದುಕೊಂಡರೆ ಒಟ್ಟು ಉತ್ಪಾದನೆ ಲೋಡ್ ಜೊತೆಗೆ ನಷ್ಟದ ಹಕ್ಕನ್ನು ಒಳಗೊಂಡಿರುತ್ತದೆ ಅದೇ ರೀತಿ ಸಮೀಕರಣ 59 ರಲ್ಲಿ 58 ರ ಸಮೀಕರಣವನ್ನು ಬದಲಿಸುವುದು ಇದರರ್ಥ ಈ ಸಮೀಕರಣ PgiKಈ ಸಿಗ್ಮಾದಲ್ಲಿ ಇಲ್ಲಿ ಬದಲಿಯಾಗಿರುವ ಅಭಿವ್ಯಕ್ತಿ ಇದರರ್ಥ ನೀವು i1mK bi 2Kj1 j≠imBijPgjK 2diKBiiPLPLossK ಪಡೆಯುತ್ತೀರಿ ಇದು ವಾಸ್ತವವಾಗಿ f λ ನ ಕಾರ್ಯವಾಗಿದೆ ಏಕೆಂದರೆ ನಾವು ಮೊದಲು ನೋಡಿದರೆf λ PLPLossK ಗೆ ಸಮನಾಗಿರುತ್ತದೆ ಆದ್ದರಿಂದ ಈ ಸಂಪೂರ್ಣ ಸಮೀಕರಣವು ಈ ವಿಷಯವನ್ನು ಸಮಾನವಾಗಿ fಎಫ್ λ ಸರಿ ಅಂದರೆ ನಿಮಗೆ dfdλ ಅಗತ್ಯವಿದೆ ಇದರರ್ಥ ನೀವು ಉತ್ಪನ್ನ ತೆಗೆದುಕೊಳ್ಳಬೇಕಾಗಿರುವುದರಿಂದ ಪುನರಾವರ್ತಿತವಾಗಿ ಪರಿಹರಿಸಬೇಕಾಗಿದೆ ಸ್ಲೈಡ್ ಸಮಯ 0831 ನೋಡಿ ಇದರರ್ಥ ಮತ್ತು ಅದೇ ರೀತಿ ಇದು fKPLPLossK ಅಂದರೆ 61 ರ ಸಮೀಕರಣ ಅಂದರೆ ನೀವಿದನ್ನು ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಅದು ಗಣಿತಶಾಸ್ತ್ರ ಸ್ವಲ್ಪವೇ ಸರಿಯಾಗಿ ಅರ್ಥಮಾಡಿಕೊಳ್ಳಲು ಇದೆ ಆದ್ದರಿಂದ ನಾನು ಯಾವಾಗ ಸಂಖ್ಯಾತ್ಮಕಗಳನ್ನು ತೆಗೆದುಕೊಳ್ಳುತ್ತೇನೆ ಆ ಸಮಯದಲ್ಲಿ ನೀವು ಹೆಚ್ಚು ಅರ್ಥಮಾಡಿಕೊಳ್ಳುವಿರಿ ಈಗ ನೀವು ಯಾವುದೇ ಆಪರೇಟಿಂಗ್ ಪಾಯಿಂಟ್ ನಲ್ಲಿ λ ಲ್ಯಾಂಬ್ಡಾ ಕೆ ಅನ್ನು ಟೇಲರ್ ಸರಣಿಯಲ್ಲಿ ವಿಸ್ತರಿಸುವ ಮೊದಲು ಇದು ಇರುತ್ತದೆ ಅಂದರೆ fKdfdλKPLPLossK ಮತ್ತು KPgKdfKdλ ಅನ್ನು ನಾವು ನೋಡಿದ್ದೇವೆ ಮತ್ತು KPgKdfKdλPgKi1mdPgidλK ಈ ಸಮೀಕರಣವನ್ನು ನೀವು ಸರಿಯಾಗಿ ನೋಡಿದರೆ ಅದು ಮೂಲತಃ ನಾವು ಇಲ್ಲಿ ಬದಲಿಯಾಗಿರುವ ಸಂಪೂರ್ಣ Pg ಅಭಿವ್ಯಕ್ತಿ ಇದರರ್ಥ ಈ PgPLPLossK fK ಎಂಬುದು ನೀವು ಕರೆಯುವ ಎಲ್ಲಾ ತಲೆಮಾರಿನ ಪ್ರತಿ ಪುನರಾವರ್ತನೆಯ ಉತ್ಪಾದನೆಯ ಕಾರ್ಯವು ಬದಲಾಗುತ್ತಿದೆ ಲೋಡ್ ಅನ್ನು ನಿವಾರಿಸಲಾಗಿದೆ ಆದರೆ ನಷ್ಟವು ಸರಿಯಾಗಿ ಬದಲಾಗುತ್ತದೆ ಏಕೆಂದರೆ ನಷ್ಟವು ಉತ್ಪಾದನೆಯ ಕಾರ್ಯವಾಗಿದೆ ಆದ್ದರಿಂದ ಇದರರ್ಥ ಲೋಡ್ ನಷ್ಟ fK fK ಎಂಬುದು kth ನ ಪುನರಾವರ್ತನೆಯ ಎಲ್ಲಾ ಉತ್ಪಾದನೆ ಸಂಕಲನವನ್ನು ಹೊರತುಪಡಿಸಿ ಎಲ್ಲಾ ಉತ್ಪಾದನೆ ಆದರೆ ಒಟ್ಟು ಲೋಡ್ ಅನ್ನು ಸರಿಯಾಗಿ ನಿಗದಿಪಡಿಸಲಾಗಿದೆ ಆದ್ದರಿಂದ i1mdPgidλ ಇದರರ್ಥ ನೀವು ಇದಕ್ಕೆ ಸಂಬಂಧಿಸಿದಂತೆ ಈ ಸಮೀಕರಣದ ಉತ್ಪನ್ನವನ್ನು ತೆಗೆದುಕೊಂಡರೆ ಕನಿಷ್ಠ ನಾವು ಪಡೆಯುವ ಈ ಉತ್ಪನ್ನವನ್ನು ನೀವು ತೆಗೆದುಕೊಳ್ಳುತ್ತೀರಿ ನಾನು ಉತ್ಪನ್ನವನ್ನು ಬರೆದರೆ ಅದು ಇನ್ನೊಂದು 2 ಪುಟಗಳ ಮೂಲಕ ಇನ್ನೂ ಕೆಲವು ಪುಟಗಳನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ ನೀವು ದಯವಿಟ್ಟು ಈ ಉತ್ಪನ್ನವನ್ನು ಮಾಡಬೇಕೆಂದು ನಾನು ಬಯಸುವುದಿಲ್ಲ ಆದ್ದರಿಂದ ನಾನು ಮಾಡಿದ್ದು ಈ ಸಂಪೂರ್ಣ ಉತ್ಪನ್ನವಾಗಿದೆ i1mdPgidλKi1mdiBiibi 2dij1 j≠imBijPgjK 2diKBii2 ಇದು ಸಮೀಕರಣ 64 ಆಗಿದೆ ಇದು ಸಂಪೂರ್ಣ ಚೌಕವಾಗಿದೆ ವಾಸ್ತವವಾಗಿ ಇದು ಸಮೀಕರಣ 64 ಇದರರ್ಥ ಇದನ್ನು 63 Pg ಎಂಬ ಸಮೀಕರಣದಿಂದಲೂ ಕರೆಯಲಾಗುತ್ತದೆ ಎಂದು ತಿಳಿದುಬಂದಿದೆ ಮತ್ತು ಈ 64 ರಿಂದ ಇದನ್ನು ಸಹ ಕರೆಯಲಾಗುತ್ತದೆ 63 ರಿಂದ ಇದು ಸರಿ ಎಂದು ತಿಳಿದಿದೆ ಮತ್ತು 64 ರಿಂದ ಇದನ್ನು ಸಹ ಕರೆಯಲಾಗುತ್ತದೆ ಇದರರ್ಥ ನೀವು ಪ್ರತಿ ಪುನರಾವರ್ತನೆಯಲ್ಲೂ ಡೆಲ್ಟಾ λ ಲ್ಯಾಂಬ್ಡಾ ಕೆ ಅನ್ನು ಸುಲಭವಾಗಿ ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ ಇದನ್ನು ಮಾಡಿದ ನಂತರ K1KK ಇದು ಸಮೀಕರಣ 65 ಆಗಿದೆ ಸಮೀಕರಣ 63 ಅನ್ನು ನಾನು ನಿಮಗೆ ಹೇಳಿದ್ದೇನೆ PgPLPLossK i1mPgi ಇದು ಸಮೀಕರಣ 66 ಈ ಸಂಪೂರ್ಣ ವ್ಯತ್ಯಾಸದ ಸಾರಾಂಶವನ್ನು ನಾವು ಪಡೆಯುವವರೆಗೆ ಈ ಪ್ರಕ್ರಿಯೆಯು ಮುಂದುವರಿಯುತ್ತದೆ ಈ ವಿಷಯವು ಎಪ್ಸಿಲಾನ್ಗಿಂತ ಕಡಿಮೆಯಿದ್ದರೆ ಪರಿಹಾರವು ಒಮ್ಮುಖವಾಗುವುದು ಆದ್ದರಿಂದ ಇದರ ಅರ್ಥವೇನೆಂದರೆ ನಾವು ಲ್ಯಾಂಬ್ಡಾವನ್ನು ಪುನರಾವರ್ತಿತವಾಗಿ ಸರಿ ಮತ್ತು ನಷ್ಟದೊಂದಿಗೆ ನಿರ್ಧರಿಸಬೇಕು ಮತ್ತು ನಷ್ಟದ ಸಂಗತಿಗಳಿಲ್ಲದೆ ನಷ್ಟವನ್ನು ಅನುಭವಿಸದೆ ಬಹಳ ಸರಳ ಎಂದು ತೋರುತ್ತದೆ ನಷ್ಟದ ವಿಷಯಗಳು ತುಂಬಾ ಸರಳವೆಂದು ತೋರುತ್ತದೆ ಮತ್ತು ನಷ್ಟದೊಂದಿಗೆ ಇನ್ನೂ ಕೆಲವು ಪದಗಳನ್ನು ಸೇರಿಸಲಾಗುತ್ತದೆ ಅದು ನಷ್ಟದ ಅವಧಿ ಆದ್ದರಿಂದ ಯಾವುದೇ ಗೊಂದಲ ಇರಬಾರದು ಈಗ ಅಂದಾಜು ನಷ್ಟ ಸೂತ್ರದಲ್ಲಿ ಇದನ್ನು ಈ ರೀತಿ ನೀಡಲಾಗಿದೆ ಎಂದು ಭಾವಿಸೋಣ ಈ ಅಂದಾಜು ನಷ್ಟ ಸೂತ್ರವನ್ನು ಈ ರೀತಿ ನೀಡಲಾಗಿದೆ ಆದ್ದರಿಂದ PLossi1mBiiPgi2 ಅದು ಸಮೀಕರಣ 67 ಅಂದರೆ Bij0 0 ಎಂದು ಬಳಸಲಾಗುತ್ತದೆ ನಂತರ ಸಮೀಕರಣ 58 ಕ್ಕೆ ಕಡಿಮೆಯಾಗುತ್ತದೆ ಇದರರ್ಥ ಆ ಸಮೀಕರಣ 58 ರಲ್ಲಿ ನೀವು ದಯವಿಟ್ಟು Bij0 0 ಅನ್ನು ಬದಲಿಸಿ ಆದರೆ Bii ಇರುತ್ತದೆ ಅಂದರೆ PgiKK bi2diKBii ಪುನರಾವರ್ತನೆಯಲ್ಲಿ ಇದು ಸಮೀಕರಣ 68 ಆಗಿದೆ ನಂತರ 64 ಸಮೀಕರಣದಲ್ಲಿ ಅಂದರೆ ಈ ಸಮೀಕರಣ ನಿಮ್ಮ B ij ಪದವು ಸರಿಯಾಗಿಲ್ಲ ಇದರರ್ಥ ಈ ಸಮೀಕರಣವು ಸರಳವಾಗಿ i1mdPgidλKi1mdiBiibi2diKBii2 ಇದು ಸಮೀಕರಣ 69 ಇದು ನಾನು ನೀಡಿದ ಸರಳ ಉದಾಹರಣೆಯಾಗಿದೆ ಅಂದರೆ Bijಗಳು ಸರಿಯಾಗಿಲ್ಲದಿದ್ದರೆ ಇದು ನಿಮ್ಮ ಸಮೀಕರಣ 69 ಎಂದು ಕರೆಯುತ್ತದೆ ಆದ್ದರಿಂದ ನಿಮ್ಮ λ ಮೌಲ್ಯಗಳು ಪುನರಾವರ್ತಿತವಾಗಿ ಸರಿ ಎಂದು ನೀವು ಕರೆಯುವದನ್ನು ಈ ರೀತಿ ಕಂಡುಹಿಡಿಯಬಹುದು ಆದ್ದರಿಂದ ನಾವು ಈ ಬಗ್ಗೆ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಆದ್ದರಿಂದ ಮೂರು ಉಷ್ಣ ಸ್ಥಾವರಗಳಿಗೆ ಇಂಧನ ವೆಚ್ಚದ ಕಾರ್ಯವನ್ನು ಗಂಟೆಗೆ ರೂಪಾಯಿಯಲ್ಲಿ ನೀಡಲಾಗುತ್ತದೆ ಸಿ 1 ಇದನ್ನು ನೀಡಲಾಗುತ್ತದೆ C150041 Pg10 15 Pg12 C240044Pg20 1 Pg22 C330040Pg30 18 Pg32 ನೀವು ಮೊದಲು ಸಾಲಿನ ನಷ್ಟವನ್ನು ನಿರ್ಲಕ್ಷಿಸುತ್ತೀರಿ ನೀವು ನಷ್ಟದ ಹಕ್ಕನ್ನು ಮತ್ತು ಜನರೇಟರ್ ಮಿತಿಗಳನ್ನು ನಿರ್ಲಕ್ಷಿಸುತ್ತೀರಿ ಜನರೇಟರ್ ಮಿತಿ ಸಹ ಇಲ್ಲ ಮುಂದಿನ ಸಮಸ್ಯೆಯಲ್ಲಿ ನಾವು ಇದನ್ನು ಪರಿಗಣಿಸುತ್ತೇವೆ ಸರಿಯಾದ ಗ್ರೇಡಿಯಂಟ್ ವಿಧಾನವನ್ನು ಬಳಸಿಕೊಂಡು ಪುನರಾವರ್ತಿಸುವ ತಂತ್ರದಿಂದ ಸೂಕ್ತವಾದ ರವಾನೆ ಮತ್ತು ಒಟ್ಟು ಇಂಧನ ವೆಚ್ಚವನ್ನು ನೀವು ಕಂಡುಹಿಡಿಯಬೇಕು ಒಟ್ಟು ಲೋಡ್ 850 ಮೆಗಾವ್ಯಾಟ್ ಆಗಿದೆ ಆದ್ದರಿಂದ ಈ ಡೇಟಾವನ್ನು ಸರಿಯಾಗಿ ಬಳಸುವುದು a1500 b141 d10 15a2400 b244 d20 10a3300 b340 d30 18 ಸಮೀಕರಣ 43 ಅನ್ನು ಬಳಸಿಕೊಂಡು ಇದಕ್ಕೆ PgiK bi2di ಆರಂಭಿಕ ಮೌಲ್ಯವನ್ನು ಊಹಿಸಿ ಆದ್ದರಿಂದ 150 ನಿಮಗೆ ತಿಳಿದಿರುವ b iಮತ್ತುd iಎಲ್ಲ ಗುಣಲಕ್ಷಣಗಳಿಗೆ C1C2C3 ಅನ್ನು ಸರಿಯಾಗಿ ನೀಡಲಾಗಿದೆ ಆದ್ದರಿಂದ ಇದನ್ನು ಬಳಸಿಕೊಂಡು ನೀವು ಲೆಕ್ಕಾಚಾರ ಮಾಡುವ ಆರಂಭಿಕ ಮೌಲ್ಯಗಳನ್ನು 150 ಬಳಸಿ ಮೊದಲ ಪುನರಾವರ್ತನೆಯ ಸಮಯದಲ್ಲಿ Pg1Pg2Pg3 ಅನ್ನು ಲೆಕ್ಕ ಹಾಕಿರಿ ಆದ್ದರಿಂದ ಆ ಸಂದರ್ಭದಲ್ಲಿ ನಿಮ್ಮ Pg150 412×0 1530 MW 130 ಮೆಗಾವ್ಯಾಟ್ 77 MW Pgiಒಟ್ಟು ಲೋಡ್ ಮೈನಸ್ ಒಟ್ಟು ಪೀಳಿಗೆಯಾಗಲಿದೆ ಇದು ಸೂತ್ರ ಆದ್ದರಿಂದ ಮೊದಲ ಪುನರಾವರ್ತನೆಯ ಸಮಯದಲ್ಲಿ ನೀವು ಏನಿದೆ ಎಂಬುದನ್ನು ಕಂಡುಕೊಳ್ಳುತ್ತೀರಿ ಮೊದಲ ಪುನರಾವರ್ತನೆಯಲ್ಲಿ K1 Pg1850 303027 77762 23 MW ಇದು ದೊಡ್ಡ ವ್ಯತ್ಯಾಸವಾಗಿದೆ ಆದ್ದರಿಂದ ನೀವು ಮುಂದಿನ ಪುನರಾವರ್ತನೆಗೆ ಹೋಗಬೇಕು ಸಮೀಕರಣ 52 KPgKi1m12diPgKi1312di k1 ಇದ್ದಾಗ Pgi12d112d212d3 ಈ ಎಲ್ಲಾ d1 d2 d3 ಮೌಲ್ಯಗಳು ತಿಳಿದಿವೆ ಮತ್ತು ಇಲ್ಲಿಂದ ನಿಮ್ಮ Pg1 ಮೌಲ್ಯಗಳು ತಿಳಿದಿವೆ ಆದ್ದರಿಂದ ನಿಮ್ಮ Δλ ಸರಿ ಏನು ಎಂದು ಲೆಕ್ಕ ಹಾಕಿ ಈ ಸಂದರ್ಭದಲ್ಲಿ ಡೆಲ್ಟಾ Pgi12d112d212d3762

1868 007 ಎರಡನೇ ಪುನರಾವರ್ತನೆಗಾಗಿ Δ5068 007118 6007 ಇದರೊಂದಿಗೆ ನೀವು ಮತ್ತೆ Pg1 Pg2 ಮತ್ತು Pg3 ಅನ್ನು ಸರಿಯಾಗಿ ಲೆಕ್ಕ ಹಾಕುತ್ತೀರಿ ಎರಡನೇ ಪುನರಾವರ್ತನೆ 118 6007 ಆದ್ದರಿಂದ ಈ ಸಂದರ್ಭದಲ್ಲಿ ಇದು Pg1118 669 MW ಮೆಗಾವ್ಯಾಟ್ ಆಗಿರುತ್ತದೆ ಅದೇ ರೀತಿ Pg2 ಎರಡನೇ ಪುನರಾವರ್ತನೆಯ ಸಮಯದಲ್ಲಿ ನೀವು ಪರ್ಯಾಯವಾಗಿ ಪಡೆಯುತ್ತೀರಿ λ ಇಲ್ಲಿ ಹಾಕಿದರೆ Pg22118 10373 0035 MW Pg3118 335 MWPg850 258 ನಾವು 0 0075 ಅನ್ನು ಪಡೆಯುತ್ತಿದ್ದೇವೆ ಇದರರ್ಥ ಎಂದು ನೀವು ಅದರ ಸಂಪೂರ್ಣತೆಯನ್ನು ತೆಗೆದುಕೊಂಡರೆ ತುಂಬಾ ಚಿಕ್ಕದಾಗಿದೆ ಎಂದು ಎರಡನೇ ಪುನರಾವರ್ತನೆಯ ನಂತರ ಒಮ್ಮುಖವಾಗುತ್ತಿದೆ ಮತ್ತು ಆದಕ್ಕೆ ಸೂಕ್ತ ಪರಿಹಾರವೆಂದರೆ Pg1258 669 MW Pg2373 0035 MW Pg3218 6007 RsMWhr ಸ್ಲೈಡ್ ಸಮಯ 2020 ನೋಡಿ ಒಟ್ಟು CTC1C2C3 50041×2586690

0035 0 3352 69481 Rshr ನಾವು ಜನರೇಟರ್ ಮಿತಿಯನ್ನು ಉದಾಹರಣೆಯಾಗಿ ಪರಿಗಣಿಸುತ್ತೇವೆ 125≤Pg1≤300 175≤Pg2≤350 ಮತ್ತು 100≤Pg3≤300 ಆದ್ದರಿಂದ ಗ್ರೇಡಿಯಂಟ್ ವಿಧಾನವನ್ನು ಸರಿಯಾಗಿ ಬಳಸಿಕೊಂಡು ಪುನರಾವರ್ತನೆಯ ತಂತ್ರದಿಂದ ನೀವು ಅತ್ಯುತ್ತಮ ರವಾನೆಯನ್ನು ನಿರ್ಧರಿಸಬೇಕು ಈಗ ಡೇಟಾ ಎಲ್ಲವೂ ಒಂದೇ ಉದಾಹರಣೆಯಾಗಿದೆ ಅದೇ ಡೇಟಾ ಆದರೆ ನಾವು ಈ ಮಿತಿಯನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಫಲಿತಾಂಶದಲ್ಲಿನ ಬದಲಾವಣೆ ಏನು ಎಂದು ನೀವು ನೋಡುತ್ತೀರಿ ಈಗ ಪ್ರಶ್ನೆಯೆಂದರೆ ಹಿಂದಿನ ಉದಾಹರಣೆಯ ಎರಡನೇ ಪುನರಾವರ್ತನೆಯ ನಂತರ ಏನಾಗುತ್ತದೆ ಎಂದು ಅದು ಉದಾಹರಣೆ 5 ಎರಡನೇ ಪುನರಾವರ್ತನೆಯ ನಂತರ ನಮಗೆ Pg1 258 669 MW Pg2 373 0035 MW ಮತ್ತು Pg3218 335 MW ಸಿಕ್ಕಿತು ಆದ್ದರಿಂದ P g2 ಕಡಿಮೆ ಮಿತಿ 175 ಎಂದು ನೀವು ನೋಡಿದರೆ ಗರಿಷ್ಟ ಮಿತಿ 350 ಆದರೆ ಇಲ್ಲಿ Pg2 373 0035 MW ಆದ್ದರಿಂದ ನಾವು ಈ ಮೌಲ್ಯವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಈ ಸೀಮಿತ ಮೌಲ್ಯವನ್ನು ನಾವು 350 ಮೆಗಾವ್ಯಾಟ್ ಎಂದು ಮಾತ್ರ ತೆಗೆದುಕೊಳ್ಳಬೇಕು ಅಂದರೆ ಈ ಘಟಕವನ್ನು ಅದರ ಮೇಲಿನ ಮಿತಿಯಲ್ಲಿ ನಿಗದಿಪಡಿಸಲಾಗಿದೆ ಅದು Pg2 ಅನ್ನು 350 ಮೆಗಾವ್ಯಾಟ್ನಂತೆ ತೆಗೆದುಕೊಳ್ಳಬೇಕು ಮತ್ತು ಈ ಮೌಲ್ಯದಲ್ಲಿ ಸ್ಥಿರವಾಗಿರಿಸಲಾಗುತ್ತದೆ ಅಂದರೆ Pg2 ಅನ್ನು ನಾವು 350 ಮೆಗಾವ್ಯಾಟ್ ನಲ್ಲಿ ಸರಿಪಡಿಸಬೇಕಾಗಿದೆ ನೀವು ಇದನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಈ ಜನರೇಟರ್ 1 ಮತ್ತು ಜನರೇಟರ್ 2 ಇದು ಸರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಏಕೆಂದರೆ ಅವುಗಳ ಮಿತಿಗಳನ್ನು ಉಲ್ಲಂಘಿಸಲಾಗುವುದಿಲ್ಲ ಈ ಎರಡನೇ ಪುನರಾವರ್ತನೆಯ ನಂತರ ಏನಾಗುತ್ತದೆ ಎರಡನೆಯ ಪುನರಾವರ್ತನೆ ಇದು ಹೊಸ Pg850 258 33523 MW ಈಗ ನಾವು Pg2373 ಅನ್ನು ಸರಿಯಾಗಿ ತೆಗೆದುಕೊಳ್ಳುವುದಿಲ್ಲ ಏಕೆಂದರೆ ಅದು ಮಿತಿಯನ್ನು ಉಲ್ಲಂಘಿಸುತ್ತಿದೆ ಈ 350 ಅನ್ನು ಮಾತ್ರ ತೆಗೆದುಕೊಳ್ಳುವ ಆದ್ದರಿಂದ ಆ ಸಂದರ್ಭದಲ್ಲಿ Pg223 MW ಮೆಗಾವ್ಯಾಟ್ ಈಗ ಸಮೀಕರಣ 52 ರಲ್ಲಿ ನಾವು ಈ ಮಿತಿಯನ್ನು ಏನು ಮಾಡುತ್ತೇವೆ ವಾಸ್ತವವಾಗಿ Pg2 ನಿಮ್ಮ ಸ್ಥಿರತೆಯನ್ನು 350 ಕ್ಕೆ ಹೊಂದಿದೆ ಆದ್ದರಿಂದ ಆ ಅಭಿವ್ಯಕ್ತಿಯಲ್ಲಿ 2312×0 183 763 ಆದ್ದರಿಂದ 118 763122 3637 ಇದರರ್ಥ ಈ ಲ್ಯಾಂಬ್ಡಾದೊಂದಿಗೆ ನೀವು ಮೂರನೇ ಪುನರಾವರ್ತನೆ Pg1 Pg2Pg3 ಎಂದು ಕರೆಯುವದನ್ನು ಲೆಕ್ಕ ಹಾಕುತ್ತೀರಿ ಆದ್ದರಿಂದ P g2 ಅನ್ನು 350 ಮೆಗಾವ್ಯಾಟ್ಗೆ ನಿಗದಿಪಡಿಸಲಾಗಿದೆ ಅದು ಬದಲಾಗುವುದಿಲ್ಲ ಅದು ಅದರ ಮಿತಿಗಳನ್ನು ಮುಟ್ಟಿದೆ Pg1122 21 MW ಮೆಗಾವ್ಯಾಟ್ ಇದರ ಗರಿಷ್ಠ ಮಿತಿ 300 ಇಲ್ಲಿ ಗರಿಷ್ಟ ಮಿತಿ ಮುಟ್ಟಲಿಲ್ಲ Pg2350 ಸ್ಥಿರ ಮತ್ತು Pg1122 79 MW ಇದರ ಗರಿಷ್ಠ 300 ಆದ್ದರಿಂದ ಈ 2 ಮಿತಿಯನ್ನು ಮುಟ್ಟಬಾರದು ಆದರೆ ಇದು ಮುಟ್ಟಿದೆ ಈಗ ನೀವು Pg3850 271 0 ಅನ್ನು ಲೆಕ್ಕ ಹಾಕುತ್ತೀರಿ ಮೂರನೇ ಪುನರಾವರ್ತನೆಯಲ್ಲಿ Pg3 0 ಆಗುತ್ತಿದೆ ಇದರರ್ಥ ಪರಿಹಾರವು ಸಂಪೂರ್ಣವಾಗಿ ಒಮ್ಮುಖಗೊಂಡಿದೆ ಇದರರ್ಥ ಮೂರನೇ ಪುನರಾವರ್ತನೆಯ ನಂತರ ನಿಮ್ಮ Pg3 0 ಸಮಾನತೆಯ ನಿರ್ಬಂಧವನ್ನು ಪೂರೈಸಲಾಗುತ್ತದೆ ಮತ್ತು Pg1271 21 MW Pg2350 MW Pg3228 79 Mw ಮತ್ತು λ122 3637 Rshr ಆದ್ದರಿಂದ ನೀವು ಇಲ್ಲಿ ಯಾವುದೇ ಲೆಕ್ಕಾಚಾರಗಳನ್ನು ನೋಡುವಾಗ ನನ್ನ ವಿನಂತಿ ಈ ಎಲ್ಲಾ ಲೆಕ್ಕಾಚಾರಗಳು ನನ್ನಿಂದಲೇ ಮಾಡಲ್ಪಟ್ಟಿದೆ ಆದ್ದರಿಂದ ನೀವು ಯಾವುದೇ ತಪ್ಪು ಕಂಡುಕೊಂಡರೆ ದಯವಿಟ್ಟು ನನಗೆ ತಿಳಿಸಿ ನಾನು ಈ ವಿಷಯಗಳನ್ನು ಸರಿಪಡಿಸಬಹುದು ಇಲ್ಲಿ ನಿಮ್ಮ ಸಹಕಾರ ಅಗತ್ಯ ಎಂದು ನಾನು ಹೇಳುತ್ತೇನೆ ಮುಂದಿನದನ್ನು ನಾವು ಪ್ರಾರಂಭಿಸುವಾಗ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ಈಗ ಉದಾಹರಣೆ 4 ಅನ್ನು ಪರಿಗಣಿಸೋಣ ವಿದ್ಯುತ್ ನಷ್ಟ ಅಭಿವ್ಯಕ್ತಿಯೊಂದಿಗೆ ನಾವು ಉದಾಹರಣೆ 4 ಅನ್ನು ತೆಗೆದುಕೊಳ್ಳುತ್ತೇವೆ ಈ ನಷ್ಟ ಅಭಿವ್ಯಕ್ತಿಗೆ ಒಂದೇ ಡೇಟಾವನ್ನು ನೀಡಲಾಗಿದೆ ಆದರೆ ನಾವು ಅದನ್ನು ತೆಗೆದುಕೊಳ್ಳುವ ಈ ನಷ್ಟ ಅಭಿವ್ಯಕ್ತಿ PLoss0 0005Pg120 00008Pg22 ಆಗಿದೆ ನೀಡಲಾಗಿರುವ ನಷ್ಟದ ಅಭಿವ್ಯಕ್ತಿಗೆ B 11 ಮತ್ತು B 22 ಈ ಬಿ ಗುಣಾಂಕದ ಇತರ ವಿಷಯಗಳು ಈ ಆರ್ಥಿಕ ಹೊರೆ ರವಾನೆ ಯಾವಾಗ ಮುಗಿಯುತ್ತದೆ ಎಂದು ನಾನು ಅರ್ಥೈಸುತ್ತೇನೆ ಅದರ ನಂತರ ನಾನು ಸರಿಯಾಗಿ ಉತ್ತರವನ್ನು ಪಡೆಯುತ್ತೇನೆ ಆದ್ದರಿಂದ ಈ ಐಸಿ 1 ಐಸಿ 2 ಎರಡೂ ಒಂದೇ ಆಗಿರುವುದನ್ನು ನಾವು ಮೊದಲೇ ನೋಡಿದ್ದೇವೆ ಎರಡೂ ಒಂದೇ ನೀವು ತೆಗೆದುಕೊಳ್ಳುತ್ತಿರುವ ಅದೇ ಡೇಟಾ ಮತ್ತು PL370 MW ಮೆಗಾವ್ಯಾಟ್ ಅದೇ ಡೇಟಾಕ್ಕೆ ಸರಿಯಾಗಿ ಒಂದೇ ಲೋಡ್ ಆಗಿದೆ ಇದರರ್ಥ b141 ಮತ್ತು d10 175 ರಿಂದ 2 ಏಕೆಂದರೆ ನೀವು ಉತ್ಪನ್ನವನ್ನು ತೆಗೆದುಕೊಂಡಾಗ ಇದು ನಿಜವಾಗಿ b12d1 ಆಗಿದೆ ಅದು ನಿಮ್ಮ b22d2 ಆಗಿದೆ 35 ಇಲ್ಲಿ 2d20 35 ಅದಕ್ಕಾಗಿಯೇಲ್ಯಾಂಬ್ಡಾ d10 175 ಅಂತೆಯೇ d20 175 ಈಗ ಈ ನಷ್ಟ ಅಭಿವ್ಯಕ್ತಿ d10 175 B110 0005 ಮತ್ತು B220 0008 ನೀಡಲಾಗಿದೆ ಈಗ ಸಮೀಕರಣ 68 PgiKK bi2diKBii ಆದ್ದರಿಂದ ಈ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ನೀವು ಲ್ಯಾಂಬ್ಡಾದ ಕೆಲವು ಆರಂಭಿಕ ಮೌಲ್ಯಗಳನ್ನು ಪ್ರಾರಂಭಿಸಬೇಕು ನೀವು ಏನು ಮಾಡಬಹುದು ಎಂದರೆ ನೀವು ಲ್ಯಾಂಬ್ಡಾವನ್ನು ತೆಗೆದುಕೊಳ್ಳುವುದರಿಂದ ಅದರ ಆರಂಭಿಕ ಮೌಲ್ಯವನ್ನು ಹೇಳಲು ಸಮಾನವಾಗಿರುತ್ತದೆ ಆದ್ದರಿಂದ ಈ ಆರಂಭಿಕ ಮೌಲ್ಯದೊಂದಿಗೆ ನೀವು ಈ ಅಭಿವ್ಯಕ್ತಿ ಸಮೀಕರಣ 68 ರಲ್ಲಿ Pg1 ಪರ್ಯಾಯವನ್ನು ಪಡೆಯುತ್ತೀರಿ ಈ ಅಭಿವ್ಯಕ್ತಿಯನ್ನು ನೀವು ಸರಿಯಾಗಿ ಬದಲಿಸಿದರೆ ನೀವು Pg160 4120 37 MW ಮೆಗಾವ್ಯಾಟ್ ಅನ್ನು ಪಡೆಯುತ್ತೀರಿ ಅಂತೆಯೇ Pg260 4120 83 MW ಮೆಗಾವ್ಯಾಟ್ ನಂತರ ವಿದ್ಯುತ್ ನಷ್ಟ ಅಭಿವ್ಯಕ್ತಿ ನಿಮಗೆ ಪರ್ಯಾಯವಾಗಿ Pg1 Pg2 ಅನ್ನು ನೀಡಲಾಗುತ್ತದೆ PLoss0 3720 8320 3657 MW ಮೆಗಾವ್ಯಾಟ್ ಒಮ್ಮೆ ನೀವು ಅದನ್ನು ಸರಿಯಾಗಿ ಪಡೆದುಕೊಂಡರೆ ಹೊಂದಿಕೆಯಾಗುವುದು ನಂತರ ನೀವು Pg13700 3657 23 3752 1657 MW ಮೆಗಾವ್ಯಾಟ್ ಎಂದು ಪಡೆಯುತ್ತೀರಿ ಇದು ನಿಜಕ್ಕೂ ತುಂಬಾ ಹೆಚ್ಚಾಗಿದೆ ನಾವು ಮುಂದಿನ ಪುನರಾವರ್ತನೆಗಾಗಿ ಹೋಗಬೇಕಾಗಿದೆ ಡೆಲ್ಟಾ ಮತ್ತು ಲ್ಯಾಂಬ್ಡಾವನ್ನು ಕಂಡುಹಿಡಿಯಬೇಕು ಆದ್ದರಿಂದ 69ನೇ ಸಮೀಕರಣದಿಂದ i1mdPgidλKi1mdibiBii2diKBii2 ಆ ಮೌಲ್ಯಗಳನ್ನು ಇರಿಸಿ ನೀವು ಹಾಗೆ ಮಾಡಿದರೆ i1mdPgidλKd1b1B112d1KB112 d2b2B222d2KB222 ಎಲ್ಲಾ ಮೌಲ್ಯಗಳ ಬೆಲೆಯು ನಿಮಗೆ ತಿಳಿದಿದೆ ನೀವು ಇಲ್ಲಿ 5 551 ಪಡೆಯುತ್ತೀರಿ ಆದ್ದರಿಂದ ಸಮೀಕರಣ 62 Pgi12dPgidλ264 16575 59 ಅಂದರೆ 6047 59 ಎರಡನೇ ಪುನರಾವರ್ತನೆಗಾಗಿ ನೀವು Pg1 ಮತ್ತು Pg2ಅಭಿವ್ಯಕ್ತಿಯಲ್ಲಿ ಬದಲಿಯಾಗಿರುವ ಈ λ ಮೌಲ್ಯವನ್ನು ಹಾಕಿ ನೀವು Pg1 184 58 MW ಅನ್ನು ಪಡೆಯುತ್ತೀರಿ Pg2ಗೆ 181 34 ಮೆಗಾವ್ಯಾಟ್ ಸಿಗುತ್ತದೆ ವಿದ್ಯುತ್ ನಷ್ಟವು ನಿಮಗೆ ಅದೇ ಅಭಿವ್ಯಕ್ತಿಯಲ್ಲಿ ಸಿಗುತ್ತದೆ Pg1 Pg2 ನಿಮಗೆ 4 334 ಮೆಗಾವ್ಯಾಟ್ ಸಿಗುತ್ತದೆ ಮತ್ತೊಮ್ಮೆ ಧನ್ಯವಾದಗಳು ನಾವು ಮತ್ತೆ ಭೇಟಿಯಾಗೋಣ